ಸಾದೃಶ್ಯ ವ್ಯವಸ್ಥೆಯನ್ನು ಪರಿಹರಿಸುವುದು ನಮಸ್ಕಾರಗಳು ಇಂದು ನಾವು ಕೋರ್ಸಿನ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಮತ್ತು ಇಂದು ನಾವು ಬಲ ಕರೆಂಟ್ ಸಾದೃಶ್ಯತೆಯನ್ನು ಕುರಿತು ಚರ್ಚಿಸೋಣ ಮತ್ತು ನಂತರ ನಾವು ಸಾದೃಶ್ಯ ವ್ಯವಸ್ಥೆಯನ್ನು ಪರಿಹರಿಸಲು ಪ್ರಯತ್ನಿಸೋಣ ಮತ್ತು ನಾವು ಸಾದೃಶ್ಯ ವ್ಯವಸ್ಥೆಯನ್ನು ಸಮನಾಗಿ ವಿದ್ಯುತ್ ಸಕ್ರ್ಯುಟ್ ಮೂಲಕ ಹೇಗೆ ಪ್ರತಿನಿಧಿಸಬಹುದು ಎಂಬುದನ್ನು ನೋಡೋಣ ಹೀಗಾಗಿ ಇಂದಿನ ಚರ್ಚೆಯನ್ನು ಆರಂಭಿಸೋಣ ಹೀಗಾಗಿ ಮೊದಲು ನಾವು ಬಲ ಕರೆಂಟ್ ಸಾದೃಶ್ಯತೆ ಎಂದರೇನು ಎಂಬುದನ್ನು ನೋಡೋಣ ಹೀಗಾಗಿ ಬಲ ಕೆರೆಂಟ್ ಸಾದೃಶ್ಯತೆಯಲ್ಲಿ ಯಾಂತ್ರಿಕ ವ್ಯವಸ್ಥೆಯ ಅನುವಾದದ ಗಣಿತ ಸಮೀಕರಣವನ್ನು ವಿದ್ಯುತ್ ವ್ಯವಸ್ಥೆಯ ನೋಡಲ್ ಸಮೀಕರಣಗಳೊಂದಿಗೆ ತುಲನೆ ಮಾಡಲಾಗುವುದು ಈಗ ಕೆಳಗಿನ ಚಿತ್ರದಲ್ಲಿ ತೋರಿಸಿದ ವಿದ್ಯುತ್ ವ್ಯವಸ್ಥೆಯನ್ನು ಪರಿಗಣಿಸೋಣ ಈಗ ಈ ಸಕ್ಯು೯ಟ್ ಕರಂಟ್ ಮೂಲ ಪ್ರತಿರೋಧಕ ಮೂಲ ಮತ್ತು ಧಾರಕಗಳನ್ನು ಒಳಗೊಂಡಿದೆ ಹೀಗಾಗಿ ಎಲ್ಲವೂ ಸಮಾನಾಂತರವಾಗಿ ಸಂಪರ್ಕಗೊಂಡಿವೆ ಹೀಗಾಗಿ ಈ ಕೇಸ್ನಲ್ಲಿ ನೋಡಲ್ ಸಮೀಕರಣವನ್ನು ಹೀಗೆ ಬರೆಯಬಹುದು iVR1LVdtCdvdt ಈಗ ನಾವು Vdψdt ಹಾಕಿದರೆ ಅಥವಾ dψdt ಎಂದರೆ ಅದು ಮ್ಯಾಗ್ನೇಟಿಕ್ ಫ್ಲಕ್ಸ್ ಹೀಗಾಗಿ ನಾವು ಏನು ಬರೆಯಬಹುದು i1Rdψdt1LψCd2dt2 ಈಗ ನೀವು ಮರುಜೋಡಣೆ ಮಾಡಿದರೆ iCd2dt21Rdψdt1L ಈಗ ಅನುವಾದ ಯಾಂತ್ರಿಕ ವ್ಯವಸ್ಥೆಗೆ ಸಮತೋಲನ ಸಮೀಕರಣವನ್ನು ನಿನ್ನೆಯ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ನಿನ್ನೆಯ ತರಗತಿಯಲ್ಲಿ ತೋರಿಸಿದ್ದೇವೆ ಅದು ಬಲ FMd2xdt2BdxdtKx ಈಗ ಈ ಎರಡೂ ಸಮೀಕರಣಗಳನ್ನು ತುಲನೆ ಮಾಡಿದರೆ ನಮಗೆ ಏನು ದೊರೆಯುತ್ತದೆ ನಮಗೆ ಅನುವಾದ ಯಾಂತ್ರಿಕ ವ್ಯವಸ್ಥೆಯ ಸಾದೃಶ್ಯ ಪ್ರಮಾಣಗಳು ಮತ್ತು ವಿದ್ಯುತ್ ವ್ಯವಸ್ಥೆ ದೊರೆಯುತ್ತವೆ ಹೀಗಾಗಿ ನೀವು ಈ ಎರಡೂ ಸಮೀಕರಣಗಳನ್ನು ನೋಡಿದರೆ ನೀವು ಹೇಳಬಹುದು ಬಲ ಮತ್ತು ಕರೆಂಟ್ M ಗೆ ಸಾದೃಶ್ಯವಾಗುತ್ತವೆ ಇಲ್ಲಿ M ಸಮೂಹವಾಗಿದ್ದು ಅದು C ಗೆ ಸಾದೃಶ್ಯವಾಗಿದೆ B ಇದು 1R ಗೆ ಸಾದೃಶ್ಯವಾಗಿದೆ K ಇದು 1L ಗೆ ಸಾದೃಶ್ಯವಾಗಿದೆ x ಇದು ಗೆ ಸಾದೃಶ್ಯವಾಗಿದೆ ಮತ್ತು ನೀವು ಹೇಳಬಹುದು dxdt ಅದು is ವೇಗ v dψdt ಗೆ ಸಾದೃಶ್ಯವಾಗಿದೆ ಅದು ಬೇರೆನಲ್ಲ ವೋಲ್ಟೇಜ್ V ಆಗಿದೆ ಹೀಗಾಗಿ ಇದು ನಾವು ಟೇಬಲ್ ರೂಪದಲ್ಲಿ ಕಂಪೈಲ್ ಮಾಡಿದ್ದೇವೆ ಬಲ F ಕರೆಂಟ್ ಗೆ ಸಾದೃಶ್ಯವಾಗಿದೆ ಸಮೂಹ C ಗೆ ಸಾದೃಶ್ಯವಾಗಿದೆ B ಇದು ಭಾಗಶಃ ಗುಣಾಂಕವಾಗಿದೆ ಇದು ಪ್ರತಿರೋಧಕ 1R ಆಗಿದೆ ಸುರುಳಿ ಅಚಲ K 1L ಆಗಿದೆ ಸ್ಥಳಾಂತರ x ಇದು ಮ್ಯಾಗ್ನೇಟಿಕ್ ಫ್ಲಕ್ಸ್ ಗೆ ಸಾದೃಶ್ಯವಾಗಿದೆ ಮತ್ತು ವೇಗ v ಇದು Voltage V ಗೆ ಸಾದೃಶ್ಯವಾಗಿದೆ ಈಗ ಅದೇ ಪರಿಕಲ್ಪನೆಯನ್ನು ನಾವು ಟಾಕ್೯ ಕರೆಂಟ್ ಸಾದೃಶ್ಯತೆಗೆ ಬಳಸುತ್ತೇವೆ ನಾವು ಟಾಕ್೯ ಕರೆಂಟ್ ಸಾದೃಶ್ಯತೆಯನ್ನು ಅನ್ವಯಿಸಿದಾಗ ತರ್ಕಬದ್ಧ ಯಾಂತ್ರಿಕ ವ್ಯವಸ್ಥೆಯ ಗಣಿತ ಸಮೀಕರಣ TTJTBTKJd2dt2Bdθdtkθ ದೊರೆಯುತ್ತದೆ ಮತ್ತು ನಾವು ಈಗ ಕಂಪೈಲ್ ಮಾಡಿದ ವಿದ್ಯುತ್ ಸರ್ಕ್ಯುಟ್ ನ ನೋಡಲ್ ಸಮೀಕರಣ ಹೀಗಿದೆ iCd2dt21Rdψdt1Lψ ಈಗ ನೀವು ಈ ಎರಡೂ ಸಮೀಕರಣಗಳನ್ನು ತುಲನೆ ಮಾಡಿದರೆ ಟಾಕ್೯ ಕರೆಂಟ್ i ಗೆ ಸಾದೃಶ್ಯವಾಗಿದೆ ಎಂದು ಹೇಳಬಹುದು ಜಡತ್ವ ಕ್ಷಣ J ದಾರಕಕ್ಕೆ ಸಾದೃಶ್ಯವಾಗಿದೆ ಆವರ್ತನ ಭಾಗಶಃ ಗುಣಾಂಕ B ತಿರುಚುವ ಸುರುಳಿ ಅಚಲ K ಕೋನೀಯ ಸ್ಥಳಾಂತರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಸಾದೃಶ್ಯವಾಗಿದೆ angular velocity is now analogous to voltage V ಕೋನೀಯ ವೇಗ ವೋಲ್ಟೇಜ್ V ಗೆ ಸಾದೃಶ್ಯವಾಗಿದೆ ಹೀಗಾಗಿ ಈ ರೀತಿಯಾಗಿ ನಾವು ಯಾಂತ್ರಿಕ ಮತ್ತು ವಿದ್ಯುತ್ ವ್ಯವಸ್ಥೆಗಳ ನಡುವೆ ಸಾದೃಶ್ಯತೆಯನ್ನು ಸ್ಥಿರಗೊಳಿಸಿದೆವು ಈಗ ಬಲ ವೋಲ್ಟೇಜ್ ಸಾದೃಶ್ಯತೆಯ ಜೊತೆಗೆ ಸರಣಿಯಲ್ಲಿರುವ ಘಟಕಗಳನ್ನು ಸಮಾನಾಂತರವಾಗಿರುವ ಬಲ ಕರೆಂಟ್ ಸಾದೃಶ್ಯತೆಯ ಜಾಲದೊಂದಿಗೆ ಜೋಡಿಸಲಾಗುತ್ತದೆ ಅದೇ ರೀತಿ ಬಲ ವೋಲ್ಟೇಜ್ ಸಾದೃಶ್ಯತೆಯಲ್ಲಿ ಸಮಾನಾಂತರವಾಗಿರುವ ಘಟಕಗಳನ್ನು ಬಲ ಕರೆಂಟ್ ಸಾದೃಶ್ಯತೆಯ ವ್ಯವಸ್ಥೆಯಲ್ಲಿ ಸರಣಿಯಲ್ಲಿ ಜೋಡಿಸಲಾಗುತ್ತದೆ ಈಗ ಸಾದೃಶ್ಯ ವ್ಯವಸ್ಥೆಯ ಸಮಸ್ಯೆಗಳನ್ನು ಹೇಗೆ ಪರಿಹರಿದುವುದು ಎಂದು ತಿಳಿಯಲು ಪ್ರಯತ್ನಿಸೋಣ ಹೀಗಾಗಿ ಸಮಸ್ಯೆಯನ್ನು ಪರಿಹರಿಸಲು ನಾವು ಯಾವ ವಿವಿಧ ಹಂತಗಳನ್ನು ಅನುಸರಿಸುತ್ತೇವೆ ಮೊದಲು ಯಾಂತ್ರಿಕ ವ್ಯವಸ್ಥೆಯಲ್ಲಿ ಅನ್ವಯಿಸುವ ಬಲ ಎಲ್ಲ ಸ್ಥಳಾಂತರಗಳನ್ನು ಘಟಕಗಳು ಅಂದರೆ ಸುರುಳಿಯ ಘರ್ಷಣೆ ಮತ್ತು ಮುಂತಾದವು ಇವುಗಳನ್ನು ಎರಡು ಚಲನೆಯುಳ್ಳ ಮೇಲ್ಮೈಗಳ ನಡುವೆ ಅನ್ವಯಿಸಿದಾಗ ಅದು ಸ್ಥಳಾಂತರದಲ್ಲಿ ಬದಲಾವಣೆಯಾಗಿತ್ತದೆ ಎಂಬುದನ್ನು ಗುರುತಿಸಬೇಕು ಈಗ ಸಮಾನ ಯಾಂತ್ರಿಕ ವ್ಯವಸ್ಥೆಯನ್ನು ನೋಡ್ಗಳ ಆಧಾರದ ಹಿನ್ನೆಲೆಯಲ್ಲಿ ಚಿತ್ರಿಸಬೇಕು ನಾವು ಯಾಂತ್ರಿಕ ವ್ಯವಸ್ಥೆಯನ್ನು ಮರುಹೊಂದಿಸಿ ಮತ್ತು ನೋಡ್ಗಳ ಆಧಾರದ ಮೇಲೆ ಗುರುತಿಸುವೆವು ಮತ್ತು ನೋಡ್ಗಳು ಅಂದರೆ ಬೇರೇನಲ್ಲ ನಾವು ನೋಡುವ ಹಲವಾರು ಸ್ಥಳಾಂತರಗಳು ಮತ್ತು ಅವುಗಳ ಆಧಾರದ ಮೇಲೆ ನಾವು ನೋಡ್ಗಳನ್ನು ವ್ಯಾಖ್ಯಾನಿಸುತ್ತೇವೆ ಆಗ ಅದೇ ಸ್ಥಳಾಂತರದ ಅಡಿಯಲ್ಲಿರುವ ಘಟಕಗಳು ಸಮಾನಾಂತರವಾಗಿ ನೋಡ್ ಅಡಿಯಲ್ಲಿ ಸಂಪರ್ಕಿಸಲಾಗುತ್ತದೆ ಪ್ರತಿ ಸ್ಥಳಾಂತರವು ಪ್ರತ್ಯೇಕ ನೋಡ್ ಮೂಲಕ ಪ್ರತಿನಿಧಿಸಲಾಗುತ್ತದೆ ಸ್ಥಳಾಂತರದಲ್ಲಿ ಬದಲಾವಣೆ ತರುವ ಘಟಕಗಳು ಅವು ಘರ್ಷಣೆಯಾಗಲಿ ಅಥವಾ ಸುರುಳಿ ಇರಲಿ ಅವು ಎರಡೂ ನೋಡ್ಗಳ ನಡುವೆ ಇರುತ್ತವೆ ಆಗ ನಾವು ಸಮತೋಲನ ಸಮೀಕರಣವನ್ನು ಬರೆಯುತ್ತೇವೆ ಪ್ರತಿ ನೋಡ್ ಹತ್ತಿರ ಎಲ್ಲ ಬಲಗಳ ಆಲ್ಝಿಬ್ರಿಕ್ ಸಂಕಲನ ಸೊನ್ನೆಯಾಗಿರುತ್ತದೆ ಮತ್ತು ಆಗ ನಾವು ಬಲ ವೋಲ್ಟೇಜ್ ಸಾದೃಶ್ಯತೆಯನ್ನು ಬಳಸುತ್ತೇವೆ ಮತ್ತು ಈಗ ನಾವು ಸಾದೃಶ್ಯತೆಯನ್ನು ಹೇಗೆ ರಚಿಸಬೇಕು ಎಂದು ಚರ್ಚಿಸಿದ ಘಟಕಗಳ ಬದಲಾವಣೆಯನ್ನು ಬಳಸುತ್ತೇವೆ ಹೀಗಾಗಿ ಸಾದೃಶ್ಯತೆಯ ಘಟಕಗಳು ಎಂದರೇನು ಹೀಗಾಗಿ ಹಿಂದಿನ ತರಗತಿಯಲ್ಲಿ ನಾವು ಸಾದೃಶ್ಯತೆ ಘಟಕಗಳನ್ನು ಚರ್ಚಿಸಿದೆವು ಮತ್ತು ಈ ಅವಧಿಯಲ್ಲಿ ಕೂಡ ಬಲ ವೋಲ್ಟೇಜ್ಗೆ ಸಾದೃಶ್ಯವಾಗಿದೆ M ಇದು ಇಂಡಕ್ಟನ್ಸ್ಗೆ ಸಾದೃಶ್ಯವಾಗಿದೆ ಸ್ಥಿಗ್ಧ ಘರ್ಷಣೆ ಗುಣಾಂಕ R ಗೆ ಸಾದೃಶ್ಯವಾಗಿದೆ ಸುರುಳಿ ಅಚಲ 1C ಗೆ ಸಾದೃಶ್ಯವಾಗಿದೆ x ಇದು q ಗೆ ಸಾದೃಶ್ಯವಾಗಿದೆ dxdt ಇದು i ಗೆ ಸಾದೃಶಯವಾಗಿದೆ ಈಗ ಲೂಪ್ ವಿಧಾನದಿಂದ ಸಮೀಕರಣಗಳನ್ನು ಅನುಕರಿಸಬೇಕು ಇಲೆಕ್ಟ್ರಿಕ್ ಸಕ್ರ್ಯುಟ್ನಲ್ಲಿ ಸ್ಥಳಾಂತರದ ಸಂಖ್ಯೆ ಲೂಪ್ ಕರೆಂಟ್ಗಳಿಗೆ ಸಮನಾಗಿರುತ್ತವೆ ನೀವು ಬಲ ಕರೆಂಟ್ ಸಾದೃಶ್ಯತೆಯನ್ನು ಬಳಸಿದರೆ ಆಗ ನಾವು ಸಾದೃಶ್ಯ ಪ್ರಮಾಣಗಳನ್ನು ಸರಿಯಾಗಿ ಬಳಸುತ್ತೇವೆ ಇದು ಇದೀಗ ನಾವು ಚರ್ಚಿಸಿದ ಬಲ ಇದು ಕರೆಂಟ್ i ಗೆ ಸಾದೃಶ್ಯವಾಗಿರುತ್ತದೆ M ಇದು C ಗೆ ಸಾದೃಶ್ಯವಾಗಿರುತ್ತದೆ B ಇದು 1R ಗೆ ಸಾದೃಶ್ಯವಾಗಿದೆ K ಇದು 1L ಗೆ ಸಾದೃಶ್ಯವಾಗಿದೆ x ಇದು ಗೆ ಸಾದೃಶ್ಯವಾಗಿದೆ ಮತ್ತು dxdt ಇದು ವೋಲ್ಟೇಜ್ V ಗೆ ಸಾದೃಶ್ಯವಾಗಿದೆ ಈಗ ನಾವು ಯಾಂತ್ರಿಕ ವ್ಯವಸ್ಥೆಯನ್ನು ಎರಡು ಸಮಾನ ವಿದ್ಯುತ್ ಸಕ್ರ್ಯುಟ್ಗಳಾಗಿ ಪರಿವರ್ತಿಸುತ್ತೇವೆ ಮತ್ತು ನಂತರ ನಾವು ಇವುಗಳನ್ನು ಪರಿಹರಿಸುತ್ತೇವೆ ಬಲ ಕರೆಂಟ್ ಸಾದೃಶ್ಯದ ಕೇಸ್ನಲ್ಲಿ ಸ್ಥಳಾಂತರದ ಸಂಖ್ಯೆಗಳು ನೋಡ್ ವೋಲ್ಟೇಜ್ ಸಂಖ್ಯೆಗಳಿಗೆ ಸಮನಾಗಿರುತ್ತದೆ ಈಗ ನಾವು ಇದೀಗ ಚರ್ಚಿಸಿದ್ದನ್ನು ಒಂದು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಹೀಗಾಗಿ ಈ ಉದಾಹರಣೆಯಲ್ಲಿ ನಾವು ಕೊಟ್ಟಂತಹ ಸಕ್ರ್ಯುಟಿನ ಸಮಾನ ಯಾಂತ್ರಿಕ ವ್ಯವಸ್ಥೆಗೆ ಈಗ ಇದಕ್ಕೆ ಸಮತೋಲನ ಸಮೀಕರಣವನ್ನು ಬರೆಯಬೇಕು ಮತ್ತು ಬಲ ವೋಲ್ಟೇಜ್ ಮತ್ತು ಬಲ ಕರೆಂಟ್ ಸಾದೃಶ್ಯತೆಯನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಸಾದೃಶ್ಯ ಸಕ್ರ್ಯುಟನ್ನು ಪಡೆಯಬೇಕು ಹೀಗಾಗಿ ನೀವು ಈ ಚಿತ್ರವನ್ನು ನೋಡಿದಾಗ ನಮಗೆ ಒಂದು ಸ್ನಿಗ್ಧ ಘರ್ಷಣೆ ಗುಣಾಂಕ B1ಇರುವ ಡ್ಯಾಶ್ ಪಾಟ್ ದೊರೆಯುತ್ತದೆ ಮತ್ತು ಅದು M1ಗೆ ಸಂಪರ್ಕಿಸುತ್ತದೆ ಮತ್ತು ಬಲವನ್ನು f ಅನ್ವಯಿಸಲಾಗಿದೆ ಮತ್ತು M1 ಸುರುಳಿ k ಗೆ M2 ಮೂಲಕವೂ ಸಂಪರ್ಕಿಸಿದೆ ಮತ್ತು B2 ಮತ್ತೊಂದು ಸ್ನಿಗ್ಧ ಘರ್ಷಣ ಗುಣಾಂಕವಾಗಿದೆ ಮತ್ತು M2 ಇದು x2 ಸ್ಥಳಾಂತರವನ್ನು ಯಾವುದೇ ಸಮಯ t ಯಲ್ಲಿ ಹೊಂದಿದೆ ಎಂದು ನಾವು ಹೇಳಬಹುದು ಮತ್ತು M1ಇದು x1 ಸ್ಥಳಾಂತರವನ್ನು ಯಾವುದೇ ಸಮಯ t ಯಲ್ಲಿ ಹೊಂದಿರುತ್ತದೆ ಹೀಗಾಗಿ ಈಗ ನಮ್ಮಲ್ಲಿ ಯಾಂತ್ರಿಕ ವ್ಯವಸ್ಥೆ ಇದ್ದು ನಾವು ಅದನ್ನು ಸಮತೋಲನದ ಸಾದೃಶ್ಯ ವಿದ್ಯುತ್ ವ್ಯವಸ್ಥೆಯನ್ನಾಗಿ ಪರಿವರ್ತಿಸಬೇಕು ಹೀಗಾಗಿ ನಾವು ಏನು ಮಾಡುತ್ತೇವೆ M1 ನ ಸ್ಥಳಾಂತರ x1 ಆಗಿದೆ ಮತ್ತು B1 ಇದು M1 ಮತ್ತು ಸ್ಥಿರ ಬೆಂಬಲದ ನಡುವೆ ಇದೆ ಆದ್ದರಿಂದ ಇದೂ ಕೂಡ x1t ಪ್ರಭಾವದಲ್ಲಿ ಇರುತ್ತದೆ B2 ಸ್ಥಳಾಂತರವನ್ನು x1 ನಿಂದ x2 ಗೆ ಬದಲಾಯಿಸುತ್ತದೆ ಏಕೆಂದರೆ ಇದು ಎರಡು ಚಲಿಸುವ ಬಿಂದುಗಳ ನಡುವೆ ಇದೆ ಮತ್ತು M2 ಮತ್ತು K ಇವು ಸ್ಥಳಾಂತರ x2 ಅಡಿಯಲ್ಲಿ ಏಕೆಂದರೆ K ಇದು ಸಮೂಹ ಮತ್ತು ಸ್ಥಿರ ಬೆಂಬಲದ ನಡುವೆ ಇದೆ ಹೀಗಾಗಿ ಬಲ ಈಗ x1ಗೆ ಸಂಪರ್ಕಗೊಂಡಿದೆ ಆಗ M1 ಮತ್ತು B1 ಇವೆರಡೂ ಎರಡು ಘಟಕಗಳು ಇವು x1 ಸ್ಥಳಾಂತರದ ಪ್ರಭಾವದಲ್ಲಿದೆ ಹೀಗಾಗಿ ನಾವು ಏನು ಮಾಡುತ್ತೇವೆ ನಾವು ಎರಡನ್ನೂ ಸಮಾನಾಂತರದಲ್ಲಿ ಸಂಪರ್ಕಗೊಳಿಸುತ್ತೇವೆ ಹೀಗಾಗಿ M1 ಈಗ ಸಂಪರ್ಕಗೊಂಡಿದೆ B1 ಸಂಪರ್ಕಗೊಂಡಿದೆ ಮತ್ತು ಈ ಎಲ್ಲ ಮೂರು ಘಟಕಗಳು ನೋಡ್ x1ಗೆ ಸಂಪರ್ಕಗೊಂಡಿವೆ ಈಗ x2 ಕೇಸ್ನಲ್ಲಿ B2 ಸ್ಥಳಾಂತರವನ್ನು x1 ನಿಂದ x2 ಗೆ ಬದಲಾಯಿಸುತ್ತದೆ ಹೀಗಾಗಿ B2 ಸ್ಥಳಾಂತರವನ್ನು x1 ನಿಂದ x2 ಗೆ ಬದಲಾಯಿಸಲು ಕಾರಣವಾದ್ದರಿಂದ ಹೀಗಾಗಿ ನಾವು B2 ಅನ್ನು x1 ಮತ್ತು x2 ನಡುವೆ ಸಂಪರ್ಕಗೊಳಿಸುತ್ತೇವೆ ಈಗ M2 ಮತ್ತು K ಇವು ನೇರವಾಗಿ ಸ್ಥಳಾಂತರ x2 ಅಡಿಯಲ್ಲಿ ಪ್ರಭಾವಿತವಾಗಿವೆ ಏಕೆಂದರೆ K ನೇರವಾಗಿ ಯಾಂತ್ರಿಕ ವ್ಯವಸ್ಥೆಯ ಸ್ಥಿರ ಭಾಗಕ್ಕೆ ಸಂಪರ್ಕಗೊಂಡಿದೆ ಮತ್ತು ನಂತರ K ಮೂಲಕ ನೀವು M2 ಗೆ ಸಂಪರ್ಕಗೊಳಿಸಿದ್ದೀರಿ ಹೀಗಾಗಿ ನೀವು ಯಾವಾಗ M2 ನಲ್ಲಿ ಸ್ಥಳಾಂತರ ಪಡೆಯುವಿರಿ M2 ಮತ್ತು K ನೇರವಾಗಿ ಸ್ಥಳಾಂತರ x2 ನ ಅಡಿಯಲ್ಲಿ ಪ್ರಭಾವಕ್ಕೆ ಒಳಗಾಗಿದೆ ಹೀಗಾಗಿ x2 ಗೆ ನಾವು M2 ಅನ್ನು ಸಂಪರ್ಕಿಸಿದ್ದೇವೆ ಮತ್ತು K ಅನ್ನು ಸಮಾನಾಂತರದಲ್ಲಿ ಸಂಪರ್ಕಿಸಿದ್ದೇವೆ ಹೀಗಾಗಿ ಈಗ ಉದಾಹರಣೆಯಲ್ಲಿ ನೋಡಿದ ಈ ಯಾಂತ್ರಿಕ ವ್ಯವಸ್ಥೆಯನ್ನು ಸಮಾನ ನೋಡ್ ಪ್ರಾತಿನಿಧ್ಯವನ್ನು ಹೊಂದಿದ ಯಾಂತ್ರಿಕ ವ್ಯವಸ್ಥೆಯನ್ನಾಗಿ ಬದಲಾಯಿಸಲಾಗಿದೆ ಈ ಈಗ ನೀವು ಏನು ಮಾಡುವಿರಿ ನೋಡ್ 1 ಮತ್ತು 2 ರ ಹತ್ತಿರ ನಿಮ್ಮ ಬಲಗಳ ಸಂಕಲನ ಸೊನ್ನೆಯಾಗಿದೆ ಎಂದು ಹೇಳುತ್ತೇವೆ ಹೀಗಾಗಿ ಆ ಕೇಸ್ನಲ್ಲಿ ನೋಡ್ 1 ಕ್ಕೆ ಅವುಗಳನ್ನು ಲ್ಯಾಪ್ಲೇಸ್ ಡೋಮೇನಲ್ಲಿ ಬರೆಯುತ್ತೇವೆ ಹೀಗಾಗಿ ನೋಡ್ 1 FM1s2X1B1sX1B2sX1 X2 ನೋಡ್ 2 ರಲ್ಲಿ 0M2s2X2KX2B2sX2 X1 ಹೀಗಾಗಿ ಈಗ ನಿಮಗೆ 2 ಯಾಂತ್ರಿಕ ಸಮೀಕರಣಗಳು ಲಭ್ಯವಾಗುತ್ತವೆ ನೋಡ್ 1ಕ್ಕೆ ಮತ್ತು ನೋಡ್ 2ಕ್ಕೆ ಈಗ ನೀವು ಬಲ ವೋಲ್ಟೇಜ್ ಸಾದೃಶ್ಯತೆಯನ್ನು ಬಳಸಿದಾಗ ನೀವು ಸರಳವಾಗಿ ಈ ಎರಡು ಸಮೀಕರಣಗಳನ್ನು ಸಾದೃಶ್ಯ ಸಮೀಕರಣಕ್ಕೆ ಅನುಗುಣವಾಗಿ ಬರೆಯುತ್ತೇವೆ ಹೀಗಾಗಿ ನಾವು ಏನನ್ನು ಬರೆಯುತ್ತೇವೆ ನಾವು ಈ ಕೆಳಗಿನಂತೆ ಬರೆಯುತ್ತೇವೆ VsL1s2q1R1sq1R2sq1 q2 0L2s2q21Cq2R2sq2 q1 ಈಗ IsQ ಎಂದು ಬದಲಿಸೋಣ ಹೀಗಾಗಿ VsL1sI1sR1I1sR2I1s I2Loop1 0L2sI2s1sCI2sR2I2s I1Loop2 ಹೀಗಾಗಿ ಈ ಎರಡೂ ಸಮೀಕರಣಗಳನ್ನು ಬಳಸಿ ನೀವು ಸಮಾನ ವಿದ್ಯುತ್ ಸಕ್ರ್ಯುಟನ್ನು ರಚಿಸಬಹುದು ಅವು ಉದಾಹರಣೆಯಲ್ಲಿ ನೀಡಿದಂತೆ ಯಾಂತ್ರಿಕ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತವೆ ಈಗ ಎರಡನೆಯ ಕೇಸ್ ಏನೆಂದರೆ ನೀವು ಬಲ ಕರೆಂಟ್ ಸಾದೃಶ್ಯವನ್ನು ರಚಿಸಬಹುದು ಕೂಡ ಹೀಗಾಗಿ ಆ ಕೇಸ್ನಲ್ಲಿ ನೀವು ಏನು ಮಾಡಬಹುದು ನೀವು ವೋಲ್ಟೇಜ್ ಸಾದೃಶ್ಯ ಸಮೀಕರಣದ ಬದಲಾಗಿ ಕರೆಂಟ್ ಸಾದೃಶ್ಯ ಸಮೀಕರಣವನ್ನು ಬರೆಯಬಹುದು ಆಗ ನಾವು ಹೀಗೆ ಬರೆಯುತ್ತೇವೆ IsC1s211R1s11R2s 0C2s221L21R2s ಹೀಗಾಗಿ ನಿಮಗೆ ಈಗ ಯಾಂತ್ರಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಎರಡು ಸಾದೃಶ್ಯ ಸಮೀಕರಣಗಳು ದೊರೆಯುತ್ತವೆ ಈಗ ನಾವು sV ಎಂದು ಬದಲಿಸುತ್ತೇವೆ ಹೀಗಾಗಿ ಇಲ್ಲಿಯವರೆಗೆ ನೀವು ಮೇಲಿನ ಈ ಎರಡು ಸಮೀಕರಣಗಳನ್ನು ಸರಳಗೊಳಿಸಿದಾಗ IsC1sV1sV1sR11R2V1s V2sNode1 01R2V2s V1sC2sV2s1sLV2Node2 ಹೀಗಾಗಿ ಈಗ ನಿಮಗೆ ಎರಡು ನೋಡ್ ಸಮೀಕರಣಗಳು ದೊರೆತಿವೆ ಇದು ಮೂಲತಃ ನಿರ್ಧಿಷ್ಟ ಸಕ್ರ್ಯುಟಿನ ಸಹಾಯದಿಂದ ಪ್ರತಿನಿಧಿಸುತ್ತದೆ ಹೀಗಾಗಿ ನೀವು ನೋಡಿದರೆ ನಿಮಗೆ C1 ಮತ್ತು R1ಇವು ಸಮಾನವಾಗಿ ದೊರೆಯುತ್ತವೆ ಹೀಗಾಗಿ C1 R1 ಸಮಾನಾಂತರದಲ್ಲಿ ಇದ್ದಾಗ ನಿಮಗೆ ಕರೆಂಟ್ ಮೂಲ I1 ಇರುತ್ತದೆ ಇದು V1 ಗೆ ಸಂಪರ್ಕಿಸುತ್ತದೆ V1 ಮತ್ತು V2 ನಡುವೆ ನಿಮಗೆ ಪ್ರತಿರೋಧ 1 R2 ಇರುತ್ತದೆ ಹೀಗಾಗಿ ನೀವು ಇದನ್ನು 1 ರಿಂದ ಪ್ರತಿನಿಧಿಸುವಿರಿ ಮೂಲತಃ ಇದು 1B2 ಇದನ್ನು ನೀವು ಯಾಂತ್ರಿಕ ವ್ಯವಸ್ಥೆಯೊಂದಿಗೆ ತುಲನೆ ಮಾಡಬಹುದು ಅದೇ ರೀತಿ ಎರಡನೆಯ ಕೋಡ್ C2 ಗೆ ಮತ್ತು L ಇವು ಎರಡೂ ಸಮಾನಾಂತರವಾಗಿರುವುದನ್ನು ಇಲ್ಲಿಂದ ನೀವು ನೋಡಬಹುದು ಹೀಗಾಗಿ ಈ ರೀತಿಯಾಗಿ ನೀವು ನೋಡ್ ಸಾದೃಶ್ಯ ವ್ಯವಸ್ಥೆಯನ್ನು ರಚಿಸಬಹುದು ಅಲ್ಲಿ ನೀವು ಇದನ್ನು ವೋಲ್ಟೇಜ್ ಮೂಲದ ಬದಲಾಗಿ ಕರೆಂಟ್ ಮೂಲವನ್ನು ಅನ್ವಯಿಸಬಹುದು ಮತ್ತು ನಂತರ ನಿಮಗೆ ಸಕ್ರ್ಯುಟ್ ಲಭ್ಯವಾಗುವುದು ಅದು ಉದಾಹರಣೆಯಲ್ಲಿ ನೋಡಿದಂತೆ ಯಾಂತ್ರಿಕ ವ್ಯವಸ್ಥೆಗೆ ಸಾದೃಶ್ಯವಾಗಿರುತ್ತದೆ ಈಗ ಸರಳ ದ್ರವ ಮಟ್ಟದ ವ್ಯವಸ್ಥೆಗೆ ಟ್ರಾನ್ಸಫರ್ ಫಂಕ್ಷನ್ ಬೆಳವಣಿಗೆಯನ್ನು ನೋಡೋಣ ಅಲ್ಲಿ ನಿಮಗೆ ಕೆಲವು ಸ್ಥಿರ ಸ್ಥಿತಿ ಹರಿವು Q ದೊರೆಯುತ್ತದೆ ಅದು ಟ್ಯಾಂಕ್ ಒಳಗೆ ಹೋಗುತ್ತದೆ ನೀರು ಹರಿಯುತ್ತದೆ ಮತ್ತು ಅಲ್ಲಿ ಒಳಹರಿವಿನ ಸ್ಥಿರ ಸ್ಥಿಯಿಯ ಪ್ರಮಾಣದಲ್ಲಿ ಸಣ್ಣದೊಂದು ಬದಲಾವಣೆ ಆಗಿದೆ ಎಂದುಕೊಂಡರೆ ಅದು ಸ್ಥಿರ ಸ್ಥಿತಿ ಮೌಲ್ಯದಲ್ಲಿ ಸಣ್ಣದೊಂದು ಬದಲಾವಣೆಗೆ ಕಾರಣವಾಗುತ್ತದೆ ಹೀಗಾಗಿ ಯಾವಾಗ ನೀವು ಒಳಹರಿವಿನ ಪ್ರಮಾಣದಲ್ಲಿ ಬದಲಾವಣೆ ಮಾಡುವಿರೋ ಆಗ ತಲೆ ಹೆಚ್ಚಾಗುತ್ತದೆ ಹೀಗಾಗಿ ಉದಾಹರಣೆಗೆ ಈಗ ತಲೆ Hh ಎಂದುಕೊಂಡರೆ ಯಾವುದೇ ಬದಲಾವಣೆ ಆಗುವುದಕ್ಕೆ ಮೊದಲು H ಸ್ಥಿರ ಸ್ಥಿತಿ ತಲೆ ಈಗ ಅದುಟ್ಯಾಂಕ್ ಸಾಮಥ್ಯ೯ ಹೆಚ್ಚಾಗಿದೆ ಎಂಬುದನ್ನು ತೋರಿಸುತ್ತದೆ ಈಗ ನೀರಿನ ಹರಿವು ಬದಲಾಗಿದೆ ನೀವು ನಿಯಂತ್ರಿಸುವ ಹೊರದಾರಿಗೆ ಕೆಲವು ಪ್ರತಿರೋಧವಿರುತ್ತದೆ R ಹೀಗಾಗಿ ಯಾವಾಗ ನೀವು ಒಳಹರಿವನ್ನು ಹೆಚ್ಚಿಸುವಿರೋ ಆಗ ನೀವು ಸಮಾನಾಂತರವಾಗಿ ಸಣ್ಣ ಹೊರಹರಿವಿನ ಪ್ರಮಾಣದಲ್ಲಿ ಕೂಡ ಬದಲಾವಣೆ ಮಾಡಬೇಕು ಹೀಗಾಗಿ ಉಹಿಸಿಕೊಳ್ಳಿ ಇದು q0 ಹೀಗಾಗಿ ನೀವು ಒಳಹರಿವಿನಲ್ಲಿ ಮತ್ತು ಹೊರ ಹರಿವಿನಲ್ಲಿ ಬದಲಾವಣೆ ಮಾಡುವಿರಿ ಇದು ಟ್ಯಾಂಕ್ ಧಾರಕಾಂಶದಲ್ಲಿ ಬದಲಾವಣೆಯನ್ನು ತರುತ್ತದೆ ಈಗ ದ್ರವ ಮಟ್ಟದ ವ್ಯವಸ್ಥೆಯ ಧಾರಣದ ಸಮೀಕರಣದಿಂದ ನಾವು ಹೀಗೆ ಬರೆಯಬಹುದು ಟ್ಯಾಂಕ್ ಧಾರಕಾಂಶ dhdtqi q0 ಅಥವಾ ನಾವು ಹೀಗೆ ಬರೆಯಬಹುದು Cdhdt ಈಗ ವ್ಯಾಖ್ಯಾನದಿಂದ ಪ್ರತಿರೋಧ Rhq0 ಎಂದರೇನು ಅಂದರೆ ಟ್ಯಾಂಕ್ ಮಟ್ಟದಲ್ಲಾದ ವಿಭಿನ್ನತೆ ಮತ್ತು ಹರಿವಿನ ದರದಲ್ಲಿ ಬದಲಾವಣೆ ಅದು ಮೀಟರ್ ಕ್ಯುಬ್ ಸೆಕೆಂಡ್ C ಯ ಮೌಲ್ಯವೇನು C ಎಂದರೆ ಬೇರೆನಲ್ಲ ಟ್ಯಾಂಕ್ ಸಂಗ್ರಹಿಸಲಾದ ದ್ರವದಲ್ಲಾದ ಬದಲಾವಣೆಯನ್ನು ತಲೆಯಲ್ಲಾದ ಬದಲಾವಣೆಯೊಂದಿಗೆ ಭಾಗಿಸಲ್ಪಡುವುದು ಅದು ಮೀಟರ್ ನಲ್ಲಿ ಈಗ ನಿಮ್ಮ ಕೈಯಲ್ಲಿ ಎಲ್ಲ ಮಾಹಿತಿಯಿದೆ ಆಗ ನೀವು ಹೀಗೆ ಬರೆಯಬಹುದು Cdhqi hRdt ಹೀಗಾಗಿ ಈಗ ನೀವು ಏನು ಬರೆಯಬಹುದುRCdhRqi hdt ಅಥವಾ RCdhdtRqi h ಅಥವಾ ನೀವು ಹೀಗೆ ಹೇಳಬಹುದು RCdhdthRqiಈಗ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡರೆ ಆಗ RCsHHsRQisಆಗುತ್ತದೆ ಈಗ ನೀವು ಆರಂಭಿಕ ಷರತ್ತನ್ನು ನಿರ್ಲಕ್ಷ್ಯ ಮಾಡಿದರೆ ಮತ್ತು ನಾವು ಟ್ರಾನ್ಸಫರ್ ಫಂಕ್ಷನ್ ಅನ್ನು ಕಂಡುಕೊಳ್ಳಬೇಕು ಹೀಗಾಗಿ ಇನ್ಪುಟ್ qi ಆಗಿ ಮತ್ತು ಔಟ್ಪುಟ್ h ಆಗಿ ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ HQi ಈಗ ನೀವು ಹಿಂದಿನ ಸಮೀಕರಣವನ್ನು ಬಳಸಿದರೆ ನೀವು ಸರಳವಾಗಿ ಮೌಲ್ಯವನ್ನು ಕಂಡುಕೊಳ್ಳಬಹುದು HQiR1sRC ಹೀಗಾಗಿ ನೀವು ಸರಳವಾಗಿ ವ್ಯವಸ್ಥೆಯ ಟ್ರಾನ್ಸಫರ್ ಫಂಕ್ಷನ್ನನ್ನು ಕಂಡುಕೊಳ್ಳಬಹುದು ಈಗ h ಬದಲಾಗಿ ನೀವು q ನಾಟ್ ಅನ್ನು ಇನ್ಪುಟ್ ಆಗಿ ತೆಗೆದುಕೊಳ್ಳುತ್ತಿದ್ದೀರಿ ಮತ್ತು ನಿಮಗೆ ತಿಳಿದಿದೆ Q0sHR ಎಂದು ಹೀಗಾಗಿ ಆ ಕೇಸ್ನಲ್ಲಿ Q0sQi11sRC ಹೀಗಾಗಿ ಈ ರೀತಿಯಾಗಿ ಕೊಟ್ಟಂತಹ ವ್ಯವಸ್ಥೆ ಅಂದರೆ ದ್ರವ ಮಟ್ಟದ ವ್ಯವಸ್ಥೆ ಸಮಾನವಾಗಿ ಟ್ರಾನ್ಸಫರ್ ಫಂಕ್ಷನ್ ಸಹಾಯದಿಂದ ಪ್ರತಿನಿಧಿಸಬಹುದು ಹೀಗಾಗಿ ಈ ಮೂಲಕ ನಾವು ನಮ್ಮ ಇಂದಿನ ಅವಧಿಯನ್ನು ಮುಗಿಸೋಣ ಮತ್ತು ಅದರೊಂದಿಗೆ ನಮ್ಮ ಕೋರ್ಸನ್ನು ಕೂಡ ಮುಗಿಸೋಣ ಹೀಗಾಗಿ ನಾವು ಏನನ್ನು ಕಲಿತುಕೊಂಡೆವು ಎಂಬುದನ್ನು ಪುನಃ ಮನನ ಮಾಡೋಣ ಹೀಗಾಗಿ ಮೂಲತಃ ನಾವು ನಮ್ಮ ಚರ್ಚೆಯನ್ನು ಕಳೆದ ಒಂದು ವಾರದಿಂದ ಪ್ರಾರಂಭಿಸಿದ್ದೇವೆ ಇಲ್ಲಿ ನಾವು ಮೂಲ ಸಕ್ಯು೯ಟ್ ಘಟಕಗಳು ಮತ್ತು ತರಂಗ ರೂಪಗಳ ಕುರಿತು ಚರ್ಚಿಸಿದ್ದೇವೆ ಅಲ್ಲಿ ನಾವು ಸಂಬಂಧಗಳ ಕುರಿತು ಚರ್ಚಿಸಿದೆವು ಮತ್ತು ಪವರ್ P ಯ ಮೌಲ್ಯವನ್ನು ಕಂಡುಕೊಳ್ಳಲು ಮಾರ್ಗವನ್ನು ಹುಡುಕಿದೆವು ನಂತರ ನಾವು ಮೇಶ್ ಮತ್ತು ನೋಡಲ್ ವಿಶ್ಲೇಷಣೆಯನ್ನು ಅಧ್ಯಯನ ಮಾಡಿದೆವು ನಂತರ ನಾವು ವಿವಿಧ ಜಾಲ ಪ್ರಮೇಯಗಳನ್ನು ಎರಡು ವಾರಗಳಲ್ಲಿ ಚರ್ಚಿಸಿದೆವು ಅಲ್ಲಿ ಥಿವಿನೆನ್ಸ್ Thevenin's ನಾರ್ಟನ್ Norton's ಗರಿಷ್ಠ ಶಕ್ತಿ ವರ್ಗಾವಣೆ ಪ್ರಮೇಯ ಮತ್ತು ಸುಪರ್ ಪೊಜಿಷನ್ ಪ್ರಮೇಯ ಮುಂತಾದವುಗಳನ್ನು ಚರ್ಚಿಸಿದೆವು ಹೀಗಾಗಿ ಈ ಎರಡು ವಾರಗಳು ಜಾಲ ಪ್ರಮೇಯ ಕ್ಕೆ ಸಂಬಂಧಿಸಿದವುಗಳನ್ನು ಸೂಚಿಸಿದೆವು ನಂತರ 5 ನೆಯ ವಾರದಲ್ಲಿ ನಾವು ಪ್ರಥಮ ಶ್ರೇಣಿಬಮತ್ತು ದ್ವೀತಿಯ ಶ್ರೇಣಿ ಮತ್ತು ಜಾಲ ಸಂಬಂಧಿಸಿದ ಚರ್ಚೆಯನ್ನು ಮಾಡಿದೆವು ನಂತರ ಆರನೆಯ ವಾರದಲ್ಲಿ ನಾವು ಲ್ಯಾಪ್ಲೇಸ್ ರೂಪಾಂತರ ಮತ್ತು ಅದರ ಅನ್ವಯಿಸುವಿಕೆ ನಂತರ ಆರನೆಯ ವಾರದಲ್ಲಿ ನಮ್ಮ ಜ್ಞಾನವನ್ನು ವಿಸ್ತರಿಸಿಕೊಂಡೆವು ಮತ್ತು ಲ್ಯಾಪ್ಲೇಸ್ ರೂಪಾಂತರದ ಜ್ಞಾನವನ್ನು ಸಕ್ಯು೯ಟ್ ವಿಶ್ಲೇಷಣೆಗೆ ಏಳನೆಯ ವಾರದಲ್ಲಿ ಬಳಸುದೆವು ನಂತರ ನಾವು ಎರಡು ಪೋರ್ಟ ಜಾಲ ಕುರಿತು 8ನೆಯ ವಾರದಲ್ಲಿ ಚರ್ಚಿಸಿದೆವು 9 ಮತ್ತು 10ನೆಯ ವಾರದಲ್ಲಿ ನಾವು AC ಸಕ್ಯು೯ಟ್ ವಿಶ್ಲೇಷಣೆಯತ್ತ ಗಮನ ಹರಿಸಿದೆವು ಅಲ್ಲಿ DC ಸಕ್ಯು೯ಟನಲ್ಲಿ ಚರ್ಚಿಸಿದ ಜಾಲ ಪ್ರಮೇಯಗಳನ್ನು ಇಲ್ಲಿಯೂ AC ಸಕ್ಯು೯ಟ್ ಹಿನ್ನೆಲೆಯಲ್ಲಿ ಚರ್ಚಿಸಿದೆವು ಮತ್ತು ನಾವು ಕೆಲವು ಉದಾಹರಣೆಗಳನ್ನು ಪರಿಹರಿಸಲು ಪ್ರಯತ್ನ ಮಾಡಿದೆವು ಆ ಮೂಲಕ ನಾವು ಜಾಲ ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದೆವು ನಂತರ 11ನೆಯ ವಾರದಲ್ಲಿ ನಾವು ಸ್ಥಿತಿ ವೇರಿಯೆಬಲ್ ವಿಶ್ಲೇಷಣೆ ಚರ್ಚೆ ಮಾಡಿದೆವು ಮತ್ತು ನಾವು ಕೆಲವು ವಿದ್ಯುತ್ ಸಕ್ಯು೯ಟ್ ಸಂಬಂಧಿತ ಉದಾಹರಣೆಗಳನ್ನು ಸ್ಥಿತಿ ವೇರಿಯೆಬಲ್ ವಿಶ್ಲೇಷಣೆಯ ಮೂಲಕ ಪರಿಹರಿಸುವ ಪ್ರಯತ್ನ ಮಾಡಿದೆವು ಮತ್ತು ಈ ವಾರ ನಾವು ವ್ಯವಸ್ಥೆಯ ಸಾದೃಶ್ಯ ಕುರಿತು ಚರ್ಚಿದಿದೆವು ಅಲ್ಲಿ ನಾವು ಹಲವಾರು ಯಾಂತ್ರಿಕ ಪ್ರಮಾಣಗಳನ್ನು ವಿದ್ಯುತ್ ಸ್ಥಿರಗೊಳಿಸುವ ಚರ್ಚೆಯನ್ನು ಮಾಡಿದೆವು ಹೀಗಾಗಿ ನೀವು ಈ ಕೋರ್ಸನ್ನು ಆನಂದಿಸಿದ್ದೀರಿ ಎಂದು ಭಾವಿಸಿದ್ದೇನೆ ಮತ್ತು ನೀವು ಬೇಸಿಕ್ ಇಲೆಕ್ಟ್ರಿಕ್ ಕುರಿತು ಸಾಕಷ್ಡು ಜ್ಞಾನವನ್ನು ಪಡೆದಿದ್ದೀರಿ ಮತ್ತು ಪರೀಕ್ಷೆಗಳಲ್ಲಿ ನೀವು ಚನ್ನಾಗಿ ಮಾಡುವಿರೆಂದು ಭಾವಿಸಿದ್ದೇನೆ ಹೀಗಾಗಿ ಪರೀಕ್ಷೆಗೆ ನಿಮಗೆಲ್ಲರಿಗೂ ಶುಭವಾಗಲಿ ದನ್ಯವಾದಗಳು